ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು II ಭಾಗ 7 ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 4 ಮತ್ತು ಉಪನ್ಯಾಸ ಸಂಖ್ಯೆ 37 ರಲ್ಲಿದ್ದೇವೆ ನಾವು ಸಮತಲಗಳ ಪ್ರಕ್ಷೇಪಣಗಳನ್ನು ನೋಡುತ್ತಿದ್ದೇವೆ ಹಿಂದಿನ ತರಗತಿಗಳಲ್ಲಿ ಬಿಂದುಗಳ ಪ್ರಕ್ಷೇಪಣ ರೇಖೆಗಳ ಮುನ್ಸೂಚನೆಯನ್ನು ನೋಡಲು ಪ್ರಯತ್ನಿಸಿದ್ದೆವು ಮತ್ತು ಈಗ ಸಮತಲಗಳ ಪ್ರಕ್ಷೇಪಣವನ್ನು ನೋಡಲಿದ್ದೇವೆ ಸಮತಲಗಳ ಈ ಪ್ರಕ್ಷೇಪಗಳು ಯಾವುವು ಎಂದು ನೋಡೋಣ ವ್ಯಾಖ್ಯಾನದಿಂದ ಸಮತಲವು ಎರಡು ಆಯಾಮದ ವಸ್ತುವಾಗಿದೆ ಇದು ಉದ್ದ ಮತ್ತು ಅಗಲವನ್ನು ಹೊಂದಿದೆ ಉದಾಹರಣೆಗೆ ಈ ಡ್ರಾಯಿಂಗ್ ಹಾಳೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ಇದು ಸಮತಲ ಅದರ ಉದ್ದ ಅಥವಾ ಅಗಲಕ್ಕೆ ಹೋಲಿಸಿದರೆ ದಪ್ಪವು ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ಉದಾಹರಣೆಗೆ ಆಯತಾಕಾರದ ಚದರ ವೃತ್ತ ತ್ರಾಪಿಜ್ಯ ಮತ್ತು ಅಂತಹ ರೀತಿಯ ಸಮತಲಗಳು ಸಮತಲ ಮತ್ತು ಲಂಬ ಸಮತಲಗಳಿಗೆ ಸಂಬಂಧಿಸಿದಂತೆ ವಿಭಿನ್ನ ರೀತಿಯ ಕೋನಗಳನ್ನು ಅಡ್ಡಲಾಗಿ ಮಾಡುತ್ತಿದ್ದರೆ ಅವುಗಳ ಪ್ರಕ್ಷೇಪಗಳು ಹೇಗೆ ಕಾಣುತ್ತವೆ ಕೆಲವೊಮ್ಮೆ ಏನಾಗುತ್ತದೆ ಈ ಆಯತಗಳು ಅವುಗಳನ್ನು ಸಮತಲ ಸಮತಲ ಮತ್ತು ಲಂಬ ಸಮತಲ ಎರಡಕ್ಕೂ ವಿಭಿನ್ನ ರೀತಿಯ ವಿಭಾಗಗಳಲ್ಲಿ ಓರೆಯಾಗಿಸಬಹುದು ವಿಭಿನ್ನ ಅಂಚುಗಳು ವಿಭಿನ್ನ ರೀತಿಯ ಕೋನಗಳನ್ನು ಮಾಡುತ್ತಿವೆ ಮತ್ತು ಅದು ಹಾಗಿದ್ದಲ್ಲಿ ನಾವು ಅದನ್ನು ಹಂತ ಹಂತವಾಗಿ ನಿರ್ಮಿಸಬಹುದು ಮುಂಭಾಗದ ನೋಟ ಯಾವುದು ಮೇಲ್ಭಾಗದ ನೋಟ ಯಾವುದು ಮತ್ತು ಪಾರ್ಶ್ವನೋಟ ಹೇಗೆ ಕಾಣುತ್ತದೆ ಎಂಬಂತಹ ಅವರ ಪ್ರಕ್ಷೇಪಗಳನ್ನು ನೋಡುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ನೀಡಲಾಗಿರುವುದು ಸಮತಲ ಆಕೃತಿಯ ಮೇಲಿನ ವಿವರಣೆಯು ಒಂದು ಚದರ ಮತ್ತು ಅದರ ಪಕ್ಕದ ಅಥವಾ ಬಹುಶಃ ಉದ್ದದ ಆಯತ ಮತ್ತು ಅಗಲವಾಗಿರುತ್ತದೆ ಸಮತಲ ಮತ್ತು ಲಂಬ ಸಮತಲಕ್ಕೆ ಸಂಬಂಧಿಸಿದಂತೆ ಅದರ ಸ್ಥಿತಿಯನ್ನು ಸಾಮಾನ್ಯವಾಗಿ ನೀಡಲಾಗುತ್ತದೆ ಬಹುಶಃ ಒಂದು ಉಲ್ಲೇಖದ ಸಮತಲದೊಂದಿಗೆ ಓರೆಯಾಗಿರುವ ಮೇಲ್ಮೈಯನ್ನು ಹೊಂದಿರಬಹುದು ಮತ್ತು ಅದರ ಅಂಚುಗಳ ಉಲ್ಲೇಖ ಸಮತಲಗಳೊಂದಿಗೆ ಕೆಲವು ಸಂದರ್ಭಗಳಲ್ಲಿ ಲಭ್ಯವಿದೆ ಒಂದು ವೇಳೆ ನಾವು ಮುಂಭಾಗದ ನೋಟ ಮೇಲ್ಭಾಗದ ನೋಟ ಮತ್ತು ಪಾರ್ಶ್ವ ನೋಟವನ್ನು ರಚಿಸುವ ಸ್ಥಿತಿಯಲ್ಲಿರಬಹುದೇ ನಾವು ಒಂದು ಆಯತವನ್ನು ನೋಡೋಣ ಆದ್ದರಿಂದ ಸಮತಲ ಸಮತಲಕ್ಕೆ ಸಮಾನಾಂತರವಾಗಿರುವ ಆಯತವನ್ನು ಹೊಂದಿದ್ದೇವೆ ಮೂರು ಆಯಾಮದಲ್ಲಿ ಅದು ಹೇಗೆ ಕಾಣುತ್ತದೆ ಆದ್ದರಿಂದ ಇಲ್ಲಿ ಆಯತವನ್ನು ಹೊಂದಿದ್ದೇವೆ ಮತ್ತು ಇದು ಸಮತಲ ಸಮತಲಕ್ಕೆ ಸಮಾನಾಂತರವಾಗಿರುತ್ತದೆ ಇದು ಸಮತಲ ಸಮತಲವಾಗಿರುತ್ತದೆ ಮೂರು ಆಯಾಮಗಳಲ್ಲಿ ಈ ದೃಷ್ಟಿಕೋನದಿಂದ ನೋಡುತ್ತಿದ್ದರೆ ಈ ಸಂಪೂರ್ಣ ರೇಖೆಯು ಸೇರಿಕೊಳ್ಳುತ್ತದೆ ಮತ್ತು ಲಂಬ ರೇಖೆಯನ್ನು ನೋಡುತ್ತೇವೆ ಎಂದು ಸುಲಭವಾಗಿ ನೋಡಬಹುದು ಆಹ್ ನಾವು ಮುಂಭಾಗದ ನೋಟದಲ್ಲಿ ಸಮತಲವಾಗಿರುವ ರೇಖೆಯನ್ನು ನೋಡುತ್ತೇವೆ ಈ ಆಯತವನ್ನು ಕೆಳಗೆ ತೋರಿಸುತ್ತಿದ್ದರೆ ಅದು ನಮಗೆ ಇನ್ನೊಂದು ಆಯತವನ್ನು ನೀಡುತ್ತದೆ ಈ ಆಯತವು ಸಮತಲ ಸಮತಲಕ್ಕೆ ಸಮಾನಾಂತರವಾಗಿದ್ದಾಗ ಈ ಆಯತದ ಸಂಪೂರ್ಣ ಉದ್ದವು ಅದನ್ನು ಮುಂಭಾಗದ ನೋಟದಲ್ಲಿ ದೃಶ್ಯೀಕರಿಸಬಹುದು ಸಂಪೂರ್ಣ ಪ್ರದೇಶವು ಅದನ್ನು ಮೇಲ್ಭಾಗದ ನೋಟದಲ್ಲಿ ನೋಡಬಹುದು ಅಲ್ಲಿ ಆ ಉದ್ದ ಮತ್ತು ಅಗಲವಿದೆ ಆದ್ದರಿಂದ ಈ ಸಮತಲ ಸಮತಲವನ್ನು 90 ಡಿಗ್ರಿಗಳಷ್ಟು ತಿರುಗಿಸುತ್ತಿದ್ದರೆ ಪ್ರಕ್ಷೇಪಗಳನ್ನು ತೋರಿಸಲು ಬಯಸುತ್ತೇವೆ ಏನು ಮಾಡುತ್ತೇವೆ ಮೊದಲು a b ಎಂದು ಗುರುತಿಸುತ್ತೇವೆ ಆದ್ದರಿಂದ ಇದನ್ನು a ಬಿಂದು b ಬಿಂದು c ಬಿಂದು ಮತ್ತು d ಬಿಂದು ಎಂದು ಕರೆಯುತ್ತೇವೆ ಆ ರೀತಿಯಲ್ಲಿ ಪ್ರಕ್ಷೇಪಿಸುವಾಗ ಮುಂಭಾಗದ ನೋಟವು a b ಬಿಂದುಗಳೆರಡೂ ಸೇರಿಕೊಳ್ಳುತ್ತದೆ ಆದ್ದರಿಂದ ನಾವು ನೋಡಲಿರುವ ಮುಂಭಾಗದ ದೃಷ್ಟಿಯಲ್ಲಿ ಅದೇ ರೀತಿ c d' ಒಂದೇ ಸ್ಥಳದಲ್ಲಿದೆ ಈ ರೀತಿ ಗಮನಿಸುತ್ತೇವೆ ನಂತರ ಅದರ ಪ್ರಕ್ಷೇಪಗಳನ್ನು ಕೆಳಕ್ಕೆ ವಿಸ್ತರಿಸುತ್ತಿದ್ದರೆ ನಿಖರವಾಗಿ a ಬಿಂದು ಪ್ರಾರಂಭವಾಗುವ ಲಂಬ ಸಮತಲದ ಮುಂದೆ ತಿಳಿದಿದ್ದರೆ ನಾವು ಆ a ಅನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ a ಬಿಂದುವನ್ನು ಗುರುತಿಸಲು ಮತ್ತೊಂದು ಅಡ್ಡ ರೇಖೆಯನ್ನು ನಿರ್ಮಿಸುತ್ತೇವೆ ಮತ್ತು ಆಯತದ ಅಗಲವನ್ನು ತಿಳಿದಿದ್ದೇವೆ ಆದ್ದರಿಂದ ನಾವು b ಬಿಂದುವನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ b ತಿಳಿದ ನಂತರ ಈ ಲೋಕಸ್ ನಮಗೆ ತಿಳಿದಿದೆ ಆದ್ದರಿಂದ c ಬಿಂದುವನ್ನು ಸುಲಭವಾಗಿ ಗುರುತಿಸಬಹುದು ಈಗಾಗಲೇ ನಮಗೆ ಇದು a ಬಿಂದು ಎ೦ದು ತಿಳಿದಿದೆ ಈ ಅಗಲದ ಕಾರಣದಿಂದಾಗಿ ಆ ಸ್ಥಳದ ಮೇಲೆ d ಬಿಂದುವನ್ನು ಸಹ ಗುರುತಿಸಬಹುದು ಆದ್ದರಿಂದ ನಾವು ab bc cd ಮತ್ತು ad ಅನ್ನು ಸೇರಿಸುತ್ತೇವೆ ಇದು ಆ ಆಯತದ ಮೇಲ್ಭಾಗದ ನೋಟವನ್ನು ನಿರ್ಮಿಸುವ ವಿಧಾನವಾಗಿದೆ ಅದೇ ಆಯತವು ಸಮತಲ ಸಮತಲಕ್ಕೆ ಓರೆಯಾಗಿದೆಯೇ ಎಂದು ನೋಡೋಣ ಅದಕ್ಕಾಗಿ ನಾವು ಲಂಬ ಸಮತಲದಂತೆ ಏನನ್ನಾದರೂ ಹೊಂದಿದ್ದೇವೆ ಸಮತಲ ಸಮತಲವಿದೆ ಮತ್ತು ಆಯತವು ಸಮತಲ ಸಮತಲಕ್ಕೆ ಇಳಿಜಾರಾಗಿದೆ ಎಂದು ದೃಶ್ಯೀಕರಿಸೋಣ ಬಹುಶಃ ಇದು ಅಂತಹ ಆಯತವಾಗಿರಬಹುದು ಇದು ಆಯತ ಆದ್ದರಿಂದ ಇದು a ಬಿಂದು b ಬಿಂದು c ಮತ್ತು d ಬಿಂದುಗಳು ಆದ್ದರಿಂದ ಇದು ಒಂದು ಇಳಿಜಾರಿನ ಕೋನವನ್ನು ಮಾಡುತ್ತದೆ ಅದು ಲಂಬ ಸಮತಲದಲ್ಲಿರುವ ಈ ಮುಂಭಾಗದ ನೋಟವನ್ನು ಗ್ರಹಿಸುವ ಸ್ಥಿತಿಯಲ್ಲಿರಬಹುದು ಇದು ಸಮತಲ ಸಮತಲವಾಗಿದೆ ಮತ್ತು ಇದು ಮೇಲ್ಭಾಗದ ನೋಟದ ಮಾಹಿತಿಯನ್ನು ನೀಡುತ್ತದೆ ಆದ್ದರಿಂದ ನಾವು ಇಲ್ಲಿ ನೋಡುತ್ತಿದ್ದರೆ ಈ ರೇಖೆಯು ಇಳಿಜಾರಾದ ಒಂದಕ್ಕೆ ನಕ್ಷೆ ಮಾಡುತ್ತದೆ ಇದರಿಂದಾಗಿ ಸಮತಲ ಸಮತಲಕ್ಕೆ ಸಂಬಂಧಿಸಿದಂತೆ ಇಳಿಜಾರಿನ ಕೋನವು ಮುಂಭಾಗದ ನೋಟದಲ್ಲಿ ನೋಡುವ ಸ್ಥಿತಿಯಲ್ಲಿರುತ್ತದೆ ಈ ಬಿಂದುಗಳ ಬಗ್ಗೆ ಈ ಆಯತವನ್ನು ಸಮತಲ ಸಮತಲಕ್ಕೆ ಪ್ರಕ್ಷೇಪಿಸುವಾಗ a ಬಿಂದು ಮತ್ತು b ಬಿಂದುವಿನ ಬಗ್ಗೆ ಇಳಿಜಾರು ಮತ್ತು ತಿರುಗುವಿಕೆ ಸಂಭವಿಸುತ್ತದೆ ನಂತರ ab ಬಿಂದುಗಳು ಅವುಗಳಿಗೆ ಪ್ರತಿನಿಧಿಸಲಾಗುತ್ತದೆ ಅದನ್ನು a ಮತ್ತು b ಬಿಂದುಗಳು ಆದರೆ c ಬಿಂದುಗಳು ಇಲ್ಲಿ ಹೆಚ್ಚು ಹತ್ತಿರದಲ್ಲಿ ಪ್ರತಿನಿಧಿಸುತ್ತದೆ ಏಕೆಂದರೆ ಇದು ಪ್ರಕ್ಷೇಪಣವಾಗಿದೆ ಅದರ ಪ್ರಕ್ಷೇಪಣವು ಯಾವಾಗಲೂ ಕಡಿಮೆಯಾಗುತ್ತದೆ ಆದ್ದರಿಂದ bc BC ಉದ್ದಕ್ಕಿಂತ ಚಿಕ್ಕದಾಗಿದೆ ಮತ್ತೆ ಈ ಚಿತ್ರವನ್ನು ರಚಿಸುತ್ತಿದ್ದರೆ ಅದನ್ನು ನೋಡೋಣ ಏಕೆಂದರೆ ಈ ರೇಖೆಯನ್ನು ಈ ಲಂಬ ಸಮತಲಕ್ಕೆ ಪ್ರಕ್ಷೇಪಿಸುತ್ತಿದ್ದರೂ ಈ ಉದ್ದವು ಬದಲಾಗುವುದಿಲ್ಲ ಆದ್ದರಿಂದ ಮೊದಲನೆಯದಾಗಿ ಸಮತಲ ಸಮತಲದ ಮೇಲೆ ನಿಖರವಾಗಿ a ಬಿಂದು ಮತ್ತು b ಬಿಂದುವನ್ನು ಗುರುತಿಸಬೇಕು ಸಮತಲ ಸಮತಲದಿಂದ ಈ ಉದ್ದವನ್ನು ತಿಳಿದ ನಂತರ ತಕ್ಷಣ ಅಲ್ಲಿ a ಮತ್ತು b ಬಿಂದುವನ್ನು ಗುರುತಿಸುತ್ತೇವೆ ಮತ್ತು ಈ ಆಯತವು ಸಮತಲ ಸಮತಲದೊಂದಿಗೆ ಕೋನವನ್ನು ಮಾಡುತ್ತಿದೆ ಅದನ್ನು ಲಂಬ ಸಮತಲದಲ್ಲಿ ದೃಶ್ಯೀಕರಿಸಬಹುದು ಆ c' ಮತ್ತು d' ರೇಖೆಗಳನ್ನು ನಿರ್ಮಿಸಿ ಏಕೆಂದರೆ ಈ ಉದ್ದವು ಅದನ್ನು ಮುಂಭಾಗದ ನೋಟದಿಂದ ಪಡೆಯುವ ಸ್ಥಿತಿಯಲ್ಲಿರುತ್ತೇವೆ ಅದನ್ನು ಗುರುತಿಸುತ್ತೇವೆ ಈ ರೇಖೆಗಳನ್ನು ಮಾಡಿದ ನಂತರ ಅದನ್ನು ಎಲ್ಲಾ ರೀತಿಯಲ್ಲಿ ಕೆಳಗೆ ಪ್ರಕ್ಷೇಪಿಸುತ್ತೇವೆ ಮತ್ತು ಮೇಲ್ಭಾಗದ ನೋಟದಿಂದ ಈ A ಬಿಂದುವು ಎಷ್ಟು ದೂರದಲ್ಲಿದೆ ಅಥವಾ ಲಂಬ ಸಮತಲದ ಮುಂದೆ ಬಹುಶಃ ಈ a ಬಿಂದುವನ್ನು ಗುರುತಿಸಲಾಗಿದೆ ಎಂದು ತಿಳಿದಿದೆ ಆದ್ದರಿಂದ ನಾವು ಆ b ಬಿಂದುವನ್ನು ಗುರುತಿಸುತ್ತೇವೆ ಈಗ ಈ a b c ಮತ್ತು d ಬಿಂದುಗಳನ್ನು ಗುರುತಿಸಲು ಈ ಪ್ರಕ್ಷೇಪಗಳ ರೇಖೆಯನ್ನು ಛೇದಿಸುವ ಲೋಕಸ್ ರೇಖೆಗಳನ್ನು ರಚಿಸುತ್ತೇವೆ ಅದು ನಮಗೆ ತಿಳಿದ ನಂತರ ಈ ಕಡಿಮೆ ಆಯತವನ್ನು ಪ್ರಕ್ಷೇಪಗಳಾಗಿ ಹೊಂದಿದ್ದೇವೆ ಈಗ ಮತ್ತಷ್ಟು ಸಣ್ಣ ಭಾಗವು ಸಮತಲ ಸಮತಲಕ್ಕೆ ಓರೆಯಾಗಿದ್ದರೆ ನಾವು ಗುರುತಿಸಬಹುದು ಆದ್ದರಿಂದ ಅದನ್ನು ಚಿತ್ರಾತ್ಮಕವಾಗಿ ನೋಡೋಣ ನಾವು ಈಗಾಗಲೇ ಒಂದು ಆಯತವನ್ನು ಹೊಂದಿದ್ದೇವೆ ಉದಾಹರಣೆಗೆ ಇದು ನಾವು ಉಲ್ಲೇಖಿಸುತ್ತಿರುವ ಆಯತ ಆರಂಭದಲ್ಲಿ ಸಮತಲ ಸಮತಲಕ್ಕೆ ಸಮಾನಾಂತರವಾಗಿರುತ್ತೇವೆ ಅದರ ನಂತರ ಅದನ್ನು ಆ ದಿಕ್ಕಿನಲ್ಲಿ ಓರೆಯಾಗಿಸುತ್ತೇವೆ ಇದು 3 ದಿಕ್ಕಿನಂತಿದೆ ಆದ್ದರಿಂದ ಇದು ಸಮತಲ ಸಮತಲವಾಗಿದ್ದರೆ ಮೊದಲು ಅದನ್ನು ಆ ದಿಕ್ಕಿನಲ್ಲಿ ಓರೆಯಾಗಿಸಿದ್ದೇವೆ ಮತ್ತು ನಂತರ ಅದನ್ನು ಆ ದಿಕ್ಕಿನಲ್ಲಿ ಓರೆಯಾಗಿಸಲು ಬಯಸುತ್ತೇವೆ ಅದು ನಿಜವಾಗಿದ್ದರೆ ನೀವು ನೋಡುತ್ತಿರುವ ಪ್ರಕ್ಷೇಪಣ ಏನು ಸಂಪೂರ್ಣ ಆಯತವನ್ನು ನೋಡುವ ಸ್ಥಿತಿಯಲ್ಲಿ ನೀವು ಇದ್ದೀರಾ ಉದಾಹರಣೆಗೆ ಇದು ನೀವು ನೋಡುತ್ತಿರುವ ಪ್ರದೇಶವಾಗಿರುತ್ತದೆ ಆದರೆ ನಾನು ಮಾಡಲು ಬಯಸುತ್ತಿರುವುದು ಅದನ್ನು ತಿರುಗಿಸುವುದು ಈಗ ಪ್ರಕ್ಷೇಪಗಳ ಮಟ್ಟದಲ್ಲಿ ಆ ಆಯತದ ಪ್ರದೇಶವು ತೀವ್ರವಾಗಿ ಕಡಿಮೆಯಾಗಿದೆ ಎಂದು ನೋಡುತ್ತೇವೆ ಈ ಪ್ರಕ್ಷೇಪಗಳನ್ನು ಹೊಂದಿರುವಾಗ ಇಳಿಜಾರಿನ ಕೋನವನ್ನು ಆಧರಿಸಿ ಅದನ್ನು ವಿಭಿನ್ನವಾಗಿ ನೋಡುತ್ತೇವೆ ಇದಕ್ಕಾಗಿ ಸಹ ಅದೇ ಸಂಭವಿಸುತ್ತದೆ ಈ ಪೆಟ್ಟಿಗೆಯನ್ನು ಆರಿಸೋಣ ನಮ್ಮಲ್ಲಿ ಈ ಪೆಟ್ಟಿಗೆ ಇದೆ ನೀವು ಗ್ರಹಿಸುವ ರೀತಿ ಮತ್ತು ಇವುಗಳು ಹೇಗೆ ಭಿನ್ನವಾಗಿರುತ್ತವೆ ಎಂಬುದನ್ನು ನೋಡುತ್ತೇವೆ ಈಗ ನಾವು ಓರೆಯಾಗಿಸಲು ಹೋಗುತ್ತಿದ್ದರೆ ಅದನ್ನು ಆ ರೀತಿಯಲ್ಲಿ ನೋಡಬಹುದು ಆದ್ದರಿಂದ ಇದು ಆಯತ ಇದನ್ನು ನೋಡುತ್ತಿರುವಿರಿ ಎಂದು ಊಹಿಸೋಣ ಅದನ್ನು ಆ ದಿಕ್ಕಿನಲ್ಲಿ ತಿರುಗಿಸಿದರೂ ಸಹ ನೀವು ನೋಡುವ ಮುಂಭಾಗದ ನೋಟದಲ್ಲಿ ಅದೇ ಆಯತ ಈಗ ಬೇರೆಯದನ್ನು ನೋಡಬೇಕೆಂದು ಓರೆಯಾಗಿಸಿದರೆ ಈ ರೇಖೆನಂತೆ ಅದನ್ನು ನೋಡುತ್ತೀರಿ ಮತ್ತು ಇಲ್ಲಿ ಹಿಂಬದಿ ರೇಖೆಯನ್ನು ನೋಡುತ್ತೀರಿ ನೀವು ಈ ರೀತಿ ನೋಡುತ್ತೀರಿ ಆದ್ದರಿಂದ ಸ್ಲೈಡ್ ನಲ್ಲಿ ಈ ಆಯತಗಳನ್ನು ಒಂದೇ ರೀತಿಯಲ್ಲಿ ಗಮನಿಸುತ್ತಿದ್ದೇವೆ ಮೂರನೆಯ ವ್ಯಕ್ತಿಯಾಗಿ ನೀವು ಪ್ರಕ್ಷೇಪಿಸುವಾಗ ನೋಟಗಳು ಆ ಮುಂಭಾಗದ ನೋಟ ಪ್ರಕ್ಷೇಪಣಗಳನ್ನು ನೋಡುತ್ತಿದ್ದರೆ ಈ ಆಯತವು ಸಮಾನಾಂತರ ಚತುರ್ಭುಜಕ್ಕೆ ಕೆಲವೊಮ್ಮೆ ತ್ರಾಪಿಜ್ಯ ಮತ್ತು ಇತರ ಹಲವು ರೀತಿಯ ಆಕಾರಗಳಿಗೆ ತೀವ್ರವಾಗಿ ಬದಲಾಗುತ್ತದೆ ಉತ್ಪಾದನೆಗಾಗಿ ಈ ವಸ್ತುಗಳನ್ನು ನಿರ್ಮಿಸಲು ಈ ನೋಟಗಳು ಬಹಳ ಮುಖ್ಯವಾಗುತ್ತವೆ ಏಕೆಂದರೆ ನೀವು ಮೊನಚಾದ ವಸ್ತುವನ್ನು ಹೊಂದಿದ್ದೀರಿ ಅದನ್ನು ಮೇಲಿನ ನೋಟದಿಂದ ವೀಕ್ಷಿಸಲು ಬಯಸುತ್ತೀರಿ ನೀವು ಪಡೆಯುತ್ತಿರುವ ನೋಟಗಳು ಏನೆಂದು ತಿಳಿಯದೆ ಅಂತಹ ಉತ್ಪನ್ನಗಳನ್ನು ತಯಾರಿಸುವುದು ಕಷ್ಟ ಮತ್ತು ಅದನ್ನು ಈ ಉತ್ಪಾದನಾ ತಂಡಕ್ಕೆ ಸ್ಪಷ್ಟ ರೀತಿಯಲ್ಲಿ ತಲುಪಿಸಬೇಕಾಗಿದೆ ಆದ್ದರಿಂದ ಸರಳ ಆಯತಾಕಾರದ ವಸ್ತುಗಳಿಗೆ ಸಹ ಅಂತಹ ರೀತಿಯ ತಿರುಗುವ ಇಳಿಜಾರಿನ ರೀತಿಯ ವಸ್ತುಗಳನ್ನು ಹೇಗೆ ನಿರ್ಮಿಸುವುದು ಎಂದು ಕಲಿಯೋಣ ಈ ಆಯತವನ್ನು ಮೇಲ್ಭಾಗದ ನೋಟದಿಂದ ಹೇಗೆ ಗೋಚರಿಸುವ ರೀತಿಯಲ್ಲಿ ತಿರುಗಿಸಿದರೆ ಅದು ಸಂಕುಚಿತಗೊಳ್ಳುತ್ತದೆ ಅದೇ ರೀತಿ ಮುಂಭಾಗದ ನೋಟದಲ್ಲಿ ಸಂಪೂರ್ಣವಾಗಿ ಸಮಾನಾಂತರ ಚತುರ್ಭುಜಕ್ಕೆ ಬದಲಾಗುತ್ತದೆ ಆದ್ದರಿಂದ ನಾವು ಒಂದು ಪ್ರಶ್ನೆಯನ್ನು ಕೇಳೋಣ ವ್ಯವಸ್ಥಿತವಾಗಿ ಮೊದಲು ಒಂದು ಆಯತವನ್ನು ತೆಗೆದುಕೊಳ್ಳಲು ಹೋದರೆ ಅದನ್ನು ಸಮತಲ ಸಮತಲದಿಂದ ಮೇಲಕ್ಕೆತ್ತಿ ಇದರಿಂದ ಅದು ಸಮತಲ ಸಮತಲದೊಂದಿಗೆ ಕೋನವನ್ನು ಮಾಡುತ್ತದೆ ನಂತರ ಈ ಸಣ್ಣ ಅಂಚಿನ ಸುತ್ತ ತಿರುಗಿಸಿ ಆದ್ದರಿಂದ ಈ ಸಣ್ಣ ಅಂಚನ್ನು ಆ ರೀತಿಯಲ್ಲಿ ಸರಿಸುತ್ತೇವೆ ಈ ಬಿಂದುಗಳನ್ನು ಪ್ರಕ್ಷೇಪಿಸುತ್ತಿದ್ದರೆ ಯಾವ ರೀತಿಯ ಆಕಾರವನ್ನು ಪಡೆಯಲಿದ್ದೇವೆ ಅಂತೆಯೇ ಈ ಬಿಂದುಗಳನ್ನು ಪ್ರಕ್ಷೇಪಿಸುವುದು ಅದನ್ನು ಹೇಗೆ ಮಾಡುವುದು ಮುಂದೆ ನಾವು ಕಲಿಯಲು ಬಯಸುತ್ತೇವೆ ಮೊದಲನೆಯದಾಗಿ ನಾವು ಈಗಾಗಲೇ ಆಯತ ಮತ್ತು ರೇಖೆಯಂತಹದನ್ನು ನೋಡಿದ್ದೇವೆ ನಂತರ ನಾವು ಪಡೆಯುವ ಯಾವುದೇ ಪ್ರಕ್ಷೇಪಗಳು ಅದನ್ನು ತಿರುಗಿಸುತ್ತವೆ ಆದ್ದರಿಂದ ಆ ರೇಖೆಯ ಪ್ರಕ್ಷೇಪಗಳನ್ನು ಹೊಂದಿದ್ದೇವೆ ಮತ್ತು ಅದನ್ನು ನಿರ್ಮಿಸುತ್ತೇವೆ ಮೊದಲು ಅದನ್ನು ಹೇಗೆ ಮಾಡಬೇಕೆಂದು ನೋಡೋಣ ವಸ್ತುವು ಸಮತಲ ಸಮತಲಕ್ಕೆ ಸಮಾನಾಂತರವಾಗಿರುತ್ತದೆ 3 ಆಯಾಮದಲ್ಲಿ ಈ ಆಯತವು ಸಮಾನಾಂತರವಾಗಿರುತ್ತದೆ ಇದನ್ನು ಲಂಬ ಸಮತಲದಲ್ಲಿ ಮಾಡಿದಾಗ ಅದು ಮುಂಭಾಗದ ನೋಟ ಆ ಉದ್ದವನ್ನು ನಿರ್ಮಿಸಬಹುದು ಮತ್ತು a b c d ಎಂದು ಗುರುತಿಸುತ್ತೇವೆ ಅಂತೆಯೇ ಮೇಲ್ಭಾಗದ ನೋಟಗಳಲ್ಲಿ ಈ ಆಯತವನ್ನು ನಿರ್ಮಿಸಿ ಈಗ ಈ ಆಯತವನ್ನು ಒಂದು ನಿರ್ದಿಷ್ಟ ಕೋನದಿಂದ ತಿರುಗಿಸಲು ಬಯಸುತ್ತೇವೆ ಬಹುಶಃ ಅದನ್ನು 30 ಡಿಗ್ರಿಗಳಷ್ಟು ತಿರುಗಿಸಲು ಬಯಸುತ್ತೇವೆ ಇದು 30 ಡಿಗ್ರಿ ಈ 30 ಡಿಗ್ರಿ ತಿರುಗುವಿಕೆಯನ್ನು ಇಲ್ಲಿ ಗಮನಿಸುತ್ತೇವೆ A B ರೇಖೆಯ ಸುತ್ತ ತಿರುಗುತ್ತಿದ್ದರೆ ಈ C ಮತ್ತು D ಅನ್ನು ಸ್ವಲ್ಪ ಮೇಲಕ್ಕೆತ್ತಿ ಅದು ಈ ಸಂದರ್ಭದಲ್ಲಿ BC ರೇಖೆಯನ್ನು ನೋಡುತ್ತೇವೆ AD ರೇಖೆಯು ಮುಂಭಾಗದ ನೋಟದಲ್ಲಿ 30 ಡಿಗ್ರಿ ಕೋನವನ್ನು ಮಾಡುತ್ತದೆ ಆದ್ದರಿಂದ ಲಂಬ ಸಮತಲದಲ್ಲಿ 30 ಡಿಗ್ರಿ ಕೋನದೊಂದಿಗೆ ಒಂದೇ ಉದ್ದದ BC ಅಥವಾ AD ರೇಖೆಯನ್ನು ರಚಿಸಿರಿ ಇದನ್ನು a b c ಮತ್ತು d ಎಂದು ಕರೆಯುತ್ತೇವೆ ಅದು ಮುಗಿದ ನಂತರ c ಮತ್ತು a ನಿಂದ ಕೆಳಗಡೆ ಪ್ರಕ್ಷೇಪಣ ರೇಖೆಗಳನ್ನು ರಚಿಸಬೇಕು ನಾವು ಮೇಲ್ಭಾಗದ ನೋಟದಿಂದ ನೋಡುತ್ತಿರುವಾಗ ಈ ಉದ್ದವು ಅಷ್ಟೇನೂ ಬದಲಾಗಿಲ್ಲ ಈ AB ಹಾಗೇ ಉಳಿದಿದೆ ಆದ್ದರಿಂದ ಮೊದಲ ಬಿಂದುವನ್ನು ಎಷ್ಟು ಮುಂದೆ ಇದೆ ಎಂಬುದರ ಆಧಾರದ ಮೇಲೆ ಗುರುತಿಸಿ ಮತ್ತು a ಮತ್ತು b ಎಂದು ಗುರುತಿಸುತ್ತೇವೆ ನಮಗೆ ತಿಳಿದ ನಂತರ a b c ಮತ್ತು d ಅನ್ನು ಪೂರ್ಣವಾಗಿ ನಿರ್ಮಿಸಲು ಲೋಕಸ್ ಬಿಂದುಗಳನ್ನು ರಚಿಸಬಹುದು ಸಾಮಾನ್ಯವಾಗಿ ಈ ರೀತಿಯ ಸಮತಲಗಳ ಪ್ರಕ್ಷೇಪಣವನ್ನು ನಿರ್ಮಿಸುವಾಗ ಅದನ್ನು ಪ್ರತ್ಯೇಕಿಸಲು ಅನೇಕ ಮೇಲ್ಮೈಗಳನ್ನು ಹೊಂದಿದ್ದೇವೆ ಮೊದಲ ಮೇಲ್ಮೈ ಮಟ್ಟದಲ್ಲಿ a ಎಂದು ಬರೆಯುತ್ತೇವೆ ಮತ್ತು ಮುಂದಿನ ಮೇಲ್ಮೈ ಮಟ್ಟದಲ್ಲಿ ಅದನ್ನು a1 ಎಂದು ಬರೆಯುತ್ತೇವೆ ಮತ್ತು ಇದು ರೇಖೆಗಳ ಪ್ರಕ್ಷೇಪಣವಾಗಿದೆ ಎರಡನೆಯ ಚಿತ್ರ ಬಂದರೆ ಸ್ವಾಭಾವಿಕವಾಗಿ ಅದು a2 b2 ಆಗುತ್ತದೆ ಮತ್ತು ಅದು ಅನುಸರಿಸುವ ಪ್ರಮಾಣಿತ ರೂಢಿಯಾಗಿದೆ ಆದ್ದರಿಂದ ಈ ಆಯತವನ್ನು ಪ್ರಕ್ಷೇಪಿಸುವುದರಿಂದ a1 b1 c1 d1 ರೇಖೆಯನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ ಅದು ಮುಗಿದ ನಂತರ ಒಂದು ನಿರ್ದಿಷ್ಟ ರೇಖೆಗೆ ಸಂಬಂಧಿಸಿದಂತೆ ಈ ಸಂಪೂರ್ಣ ಆಯತವನ್ನು ತಿರುಗಿಸುವ ಸ್ಥಿತಿಯಲ್ಲಿರುತ್ತೇವೆ ಇದನ್ನು a1 b1 c1 d1 ಎಂದು ಪರಿಗಣಿಸೋಣ ಈ c1 ಗಾಗಿ d1 ಬಿಂದುವಿನ ಬಗ್ಗೆ ತಿರುಗಿಸಲು ಬಯಸುತ್ತೇವೆ ಆದ್ದರಿಂದ ಈ ಬಿಂದುವು ಅಲ್ಲಿಗೆ ಹೋಗುತ್ತದೆ ಒಂದು ವೇಳೆ ಅದು ನಿಖರವಾಗಿ ಗುರುತಿಸಲ್ಪಡುತ್ತದೆ ಆದ್ದರಿಂದ a1 ಸಹ ಚಲಿಸುತ್ತದೆ ನಾವು d1 ಬಿಂದುವಿನ ಸುತ್ತ ತಿರುಗುತ್ತಿದ್ದರೆ ಡ್ರಾಯಿಂಗ್ ಹಾಳೆಯಲ್ಲಿ ಗುರುತಿಸೋಣ ಈ ಬಿಂದುವನ್ನು a1 ಎಂದು ಈ ಬಿಂದುವನ್ನು d1 ಎಂದು ಈ ಬಿಂದುವನ್ನು b1 ಎಂದು ಮತ್ತು ಈ ಬಿಂದುವನ್ನು c1 ಎಂದು ಗುರುತಿಸುತ್ತಿದ್ದರೆ ಈ ರೇಖೆಗಳನ್ನು ಸೇರಿಕೊಳ್ಳೋಣ ಬಹುಶಃ ಇದು ನಮ್ಮಲ್ಲಿರುವ ಆಯತ ನಮಗೆ ಬೇಕಾಗಿರುವುದು ಇದನ್ನು d1 ರ ಸುತ್ತ ತಿರುಗಿಸುವುದು ಆದ್ದರಿಂದ d1 ರಿಂದ ಹೊರಹೋಗಬಾರದು ಈ d1 ಬಿಂದುವಿನ ಬಗ್ಗೆ ಅದನ್ನು ತಿರುಗಿಸಬೇಕು ಆದ್ದರಿಂದ ಇದು ಈಗಾಗಲೇ ಹೊಂದಿರುವ ಪ್ರಕ್ಷೇಪಣವಾಗಿದೆ ಮುಂದಿನ ಪ್ರಕ್ಷೇಪಣವು ನಾವು ಮಾಡಲು ಹೊರಟಿರುವುದು d1 ಬಿಂದುವಿನ ಸುತ್ತಲೂ ಇದೆ ಅದನ್ನು ತಿರುಗಿಸಲು ಬಯಸುತ್ತೇವೆ ಅದು ನಿಜವಾಗಿದ್ದರೆ d1 ಅಲ್ಲಿಯೇ ಇರುತ್ತದೆ ಆದರೆ ನಮ್ಮ ಸಮತಲ ಅಕ್ಷಕ್ಕೆ ಸಂಬಂಧಿಸಿದಂತೆ ಈ a ನಿಂದ d ಗೆ ಇಳಿಜಾರಿನ ಕೋನವನ್ನು ಮಾಡಲು ಹೊರಟಿದೆ ನಾವು ತಿರುಗಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇದು ಸಮತಲ ಅಕ್ಷ ಎಂದು ಪರಿಗಣಿಸೋಣ ಆದ್ದರಿಂದ ಮುಂದಿನ ಪ್ರಕ್ಷೇಪಗಳಲ್ಲಿ ನಾವು ಹುಡುಕುತ್ತಿರುವ ಆ ತಿರುಗುವಿಕೆಯನ್ನು ರಚಿಸಬೇಕು ಆದ್ದರಿಂದ ನಾವು ಸ್ಲೈಡ್ ಗೆ ಹೋಗೋಣ ಇದನ್ನು a1 b1 c1 d1 ಅನ್ನು ನಿರ್ಮಿಸಿದ ನಂತರ a1 ರ ಬಿಂದುವನ್ನು d1 ಸುತ್ತ ತಿರುಗಿಸುತ್ತೇವೆ ಆದ್ದರಿಂದ ನಾವು ಹಾಗೆ ತಿರುಗಿಸುತ್ತೇವೆ ನಾವು ತಿರುಗಿಸುತ್ತಿರುವಾಗ ಅದು ಕೇವಲ ಉದ್ದಗಳ ವರ್ಗಾವಣೆಯಾಗಿದೆ ಅದನ್ನು ಅಲ್ಲಿ ಮಾಡಲು ಹೊರಟಿದ್ದೇವೆ ನಾವು ಯಾವುದೇ ಪ್ರಕ್ಷೇಪಣಗಳನ್ನು ಬದಲಾಯಿಸದೆ ತಿರುಗುತ್ತಿದ್ದೇವೆ ಅಂತೆಯೇ a1 d1 ಗೆ a1 b1 ಗೆ ಲಂಬವಾಗಿರುತ್ತದೆ ಮತ್ತೆ ಅದನ್ನು ಮಾಡಲು ಲಂಬವಾಗಿ ರಚಿಸಬೇಕು ಆದ್ದರಿಂದ ಆ ರೀತಿಯಲ್ಲಿ ಈ ಆಯತವನ್ನು ನಿರ್ಮಿಸಬಹುದು ಈ ಆಯತವನ್ನು ನಿರ್ಮಿಸಿದ ನಂತರ ಅದರ ನೋಟಗಳನ್ನು ನೋಡಲು ಬಯಸುತ್ತೇವೆ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ಹಾಳೆಯಲ್ಲಿ a1 ಬಿಂದುವನ್ನು ಮೇಲಕ್ಕೆ ಪ್ರಕ್ಷೇಪಿಸುತ್ತೇವೆ ನಂತರ ತಿರುಗಿದ b1 ಅದನ್ನು ಮೇಲ್ಮುಖವಾಗಿ ಪ್ರಕ್ಷೇಪಿಸುತ್ತೇವೆ c1 ಮತ್ತು d1 ಪ್ರಕ್ಷೇಪಣಗಳು ಮೂಲಕ ಹಾದುಹೋಗುತ್ತವೆ ಆದರೆ ಈಗಾಗಲೇ ಈ ಇಳಿಜಾರಿನ ಕೋನವನ್ನು ತಿಳಿದಿದ್ದೇವೆ ಅಲ್ಲಿಂದ ಅದನ್ನು ತಿರುಗಿಸುತ್ತೇವೆ ಇದರಿಂದ d1 c1 ಅನ್ನು ಸುಲಭವಾಗಿ ಗುರುತಿಸಬಹುದು ಅಂತೆಯೇ ಇದನ್ನು ಛೇದಿಸುವ ಸ್ಥಳದಲ್ಲಿ ವರ್ಗಾಯಿಸಿ ಅದನ್ನು ಈ ರೀತಿ ಮಾಡೋಣ ನಾವು a1 ಬಿಂದುವಿನ ಪ್ರಕ್ಷೇಪಣಗಳನ್ನು ರಚಿಸುತ್ತೇವೆ ಅಲ್ಲಿ ಅದು ಛೇದಿಸುತ್ತದೆ ಮತ್ತು ಅದನ್ನು ಗುರುತಿಸುತ್ತೇವೆ ಅಂತೆಯೇ ಆ ರೇಖೆಯಲ್ಲಿ b1 ಪ್ರಕ್ಷೇಪಗಳನ್ನು ರಚಿಸುತ್ತೇವೆ ಮತ್ತು ಅದನ್ನು ಗುರುತಿಸುತ್ತೇವೆ c1 ಪ್ರಕ್ಷೇಪಗಳನ್ನು ರಚಿಸುತ್ತೇವೆ ಮತ್ತು ಅದನ್ನು ಗುರುತಿಸುತ್ತೇವೆ ಅಂತೆಯೇ ಈ ರೇಖೆಯಲ್ಲಿ d1 ಪ್ರಕ್ಷೇಪಗಳನ್ನು ರಚಿಸುತ್ತೇವೆ ಮತ್ತು ಅದನ್ನು ಗುರುತಿಸುತ್ತೇವೆ ಪ್ರಕ್ಷೇಪಗಳು ಮುಗಿದ ನಂತರ ನಾವು ಮಾಡಲು ಹೊರಟಿರುವ ಅಂತಿಮ ಆಕಾರವನ್ನು ಹೊಂದಲು ಯಾವಾಗಲೂ ಈ ಬಿಂದುಗಳಿಗೆ ಸೇರಿಸಬಹುದು ಈ ಸ್ಲೈಡ್ ನಲ್ಲಿ ಉದಾಹರಣೆ 1 ಅನ್ನು ನೋಡೋಣ ನಮ್ಮಲ್ಲಿ ಆಯತ 30 ಮಿ ಮತ್ತು 50 ಮಿ ಇವು ಸಮತಲ ಸಮತಲದಲ್ಲಿ ಇರಿಸಿದ ಬದಿಗಳಾಗಿವೆ 30 ಡಿಗ್ರಿ ಇರುವ ಒಂದು ಸಣ್ಣ ಬದಿಗಳಲ್ಲಿ ಕ್ಷಮಿಸಿ ಇದು ಲಂಬ ಸಮತಲಕ್ಕೆ 30 ಡಿಗ್ರಿ ಓರೆಯಾಗಿದೆ ಆದರೆ ಸಮತಲದ ಮೇಲ್ಮೈ ಸಮತಲ ಸಮತಲಕ್ಕೆ 45 ಡಿಗ್ರಿ ಇಳಿಜಾರನ್ನು ಮಾಡುತ್ತದೆ ಈ ಸಂದರ್ಭದಲ್ಲಿ ಅದರ ಪ್ರಕ್ಷೇಪಗಳನ್ನು ನಿರ್ಮಿಸಿ ಆದ್ದರಿಂದ ನಮ್ಮಲ್ಲಿರುವುದು 30 ಮಿ ಮತ್ತು 50 ಮಿ ಸಮತಲ ಸಮತಲದಲ್ಲಿ ಇರಿಸಲಾದ ಬದಿಗಳೊಂದಿಗೆ ಆಯತ ಮತ್ತು ಒಂದು ಸಣ್ಣ ಭಾಗವು ಲಂಬ ಸಮತಲಕ್ಕೆ 30 ಡಿಗ್ರಿಗಳನ್ನು ಮಾಡುತ್ತದೆ ಇದರರ್ಥ ಇದನ್ನು ಆಯತವಾಗಿ ತೆಗೆದುಕೊಳ್ಳುತ್ತಿದ್ದರೆ ಅದು ಒಂದು ಬದಿಯಲ್ಲಿ 50 ಮಿ ಇನ್ನೊಂದು ಬದಿಯಲ್ಲಿ 30 ಮಿ ಇರಬಹುದು ಎಂದು ಪರಿಗಣಿಸೋಣ ಇದನ್ನು ಸಮತಲ ಸಮತಲದಲ್ಲಿ ಇರಿಸಲಾಗಿದೆ ಮತ್ತು ಸಣ್ಣ ಬದಿ ನಮ್ಮಲ್ಲಿರುವ ಯಾವುದೇ ಸಣ್ಣ ಬದಿಯು 30 ಡಿಗ್ರಿಗಳನ್ನು ಲಂಬ ಸಮತಲಕ್ಕೆ ಓರೆಯಾಗಿಸುತ್ತಿದೆ ಆದ್ದರಿಂದ ಲಂಬ ಸಮತಲಕ್ಕೆ 30 ಡಿಗ್ರಿ ಇಳಿಜಾರನ್ನು ನೋಡುತ್ತೇವೆ ಈ ತಿರುಗುವಿಕೆಯ ದೃಷ್ಟಿಯಲ್ಲಿ ಅದನ್ನು ಹೊಂದಿದ್ದರೆ ಆ ಇಳಿಜಾರಿನ ಕೋನವನ್ನು ಹೊಂದಿರುತ್ತೇವೆ ಆದ್ದರಿಂದ ಈ ನಿರ್ಮಾಣಕ್ಕಾಗಿ ಡ್ರಾಯಿಂಗ್ ಹಾಳೆಯನ್ನು ನೋಡೋಣ ಅದನ್ನು ಹೇಗೆ ಮಾಡುವುದು ಆದ್ದರಿಂದ ಮೊದಲನೆಯದಾಗಿ ಸಮತಲದ ಪ್ರಕ್ಷೇಪಗಳಲ್ಲಿ X Y ಸಮತಲವನ್ನು ನಿರ್ಮಿಸಿ ನಮಗೆ ಉದ್ದವಾದ X Y ರೇಖೆಯ ಅಗತ್ಯವಿರುತ್ತದೆ ಏಕೆಂದರೆ ಯಾವಾಗಲೂ 2 3 ನೋಟಗಳು ಇರುತ್ತವೆ ಅದನ್ನು X ಅಕ್ಷ ಮತ್ತು ಇನ್ನೊಂದು Y ಅಕ್ಷ ಎಂದು ಕರೆಯೋಣ ಇದು 30 ಮಿ ಮತ್ತು 50 ಮಿ ಅದು ಎಲ್ಲಿದೆ ಎಂಬುದು ನಮಗೆ ತಿಳಿದಿಲ್ಲ ಆ ಕಾರಣದಿಂದ ನಾವು ಏನು ಮಾಡಬೇಕೆಂದರೆ ಮೊದಲು 30 ಮಿ ಮತ್ತು 50 ಮಿ ಆಯತವನ್ನು ರಚಿಸುತ್ತೇವೆ ಆರಂಭದಲ್ಲಿ ಸಮಾನಾಂತರವಾಗಿರುವ ಸಮತಲದಿಂದ ಪ್ರಾರಂಭಿಸುತ್ತೇವೆ ನಂತರ ಸಮತಲ ಸಮತಲದೊಂದಿಗೆ ಲಂಬ ಸಮತಲದೊಂದಿಗೆ ಕೋನವನ್ನು ಮಾಡುತ್ತೇವೆ ಆದ್ದರಿಂದ ಇದು ಆಯತವಾಗಿದ್ದು ನಾವು ಈ ರೀತಿಯದ್ದನ್ನು ಹೊಂದಿರಬಹುದು ಮತ್ತು ನಂತರ ಅಂತಹ ರೀತಿಯನ್ನು ಮಾಡಬಹುದು ನಂತರ ನೋಟಗಳನ್ನು ಜೋಡಿಸುತ್ತೇವೆ ಇದು ಪ್ರಾರಂಭಿಸುವ ವಿಧಾನವಾಗಿರುತ್ತದೆ ಮೊದಲನೆಯದಾಗಿ ನಾವು 30 x 50 ಆಯತವನ್ನು ನಿರ್ಮಿಸುತ್ತೇವೆ ನಾವು ಇದನ್ನು a b c ಮತ್ತು d ಬಿಂದುಗಳೆಂದು ಹೆಸರಿಸುತ್ತೇವೆ ಮತ್ತು ಅದರ ಪ್ರಕ್ಷೇಪಗಳು ಯಾವಾಗಲೂ ಬಹುಶಃ ಈ ಸ್ಥಳಕ್ಕೆ ಹೋಗುತ್ತವೆ ಏಕೆಂದರೆ ಮೇಲಿನ ದೂರ ನಮಗೆ ತಿಳಿದಿಲ್ಲ ಆದ್ದರಿಂದ ನಾವು ಈ ಸ್ಥಳದಲ್ಲಿ ಪ್ರಾರಂಭಿಸುತ್ತೇವೆ ಎರಡೂ ಬಿಂದುಗಳು ಒಂದಾಗಿವೆ ಮತ್ತು ಇದು a b ಮತ್ತು c' d ಆಗಿರುತ್ತದೆ ಈಗ ಇದನ್ನು ಇರಿಸಬೇಕಾಗಿದೆ ಆದ್ದರಿಂದ ಈ ಸಂಪೂರ್ಣ ಆಯತವನ್ನು ಸಮತಲ ಸಮತಲದಲ್ಲಿ ಇರಿಸಬೇಕಾಗಿದೆ ಆದ್ದರಿಂದ ಇದರರ್ಥ ಅದನ್ನು ಆ ರೀತಿಯಲ್ಲಿ ತರಬೇಕಾಗಿದೆ ಸಣ್ಣ ಬದಿಗಳು ಯಾವಾಗಲೂ ಲಂಬ ಸಮತಲದೊಂದಿಗೆ 30 ಡಿಗ್ರಿಗಳನ್ನು ಮಾಡುತ್ತಿದೆ ಆದ್ದರಿಂದ ಸಮತಲದಲ್ಲಿ 45 ಡಿಗ್ರಿಗಳಷ್ಟು ಮಾಡುವ ಒಂದು ರೇಖೆಯನ್ನು ನಿರ್ಮಿಸಿ ಆದ್ದರಿಂದ ನಾವು ಅದನ್ನು ಇಲ್ಲಿ ಪ್ರಾರಂಭಿಸೋಣ ಇದು ಈ ಹಂತದಿಂದ 45 ಡಿಗ್ರಿಗಳನ್ನು ಮಾಡುತ್ತದೆ ಆದ್ದರಿಂದ ಈ ಸ್ಥಳದಲ್ಲಿ ಇರಿಸಲಾಗಿರುವ ಆಯತವನ್ನು ಸೇರಿಸೋಣ ಮತ್ತು ಉದ್ದ ನಾವು ನೋಡಲು ಹೊರಟಿರುವುದು ನಿಜವಾದ ಉದ್ದವಾಗಿದೆ ಆದ್ದರಿಂದ ಆ ಉದ್ದವಾದ 50 ಮಿ ಅನ್ನು ಗುರುತಿಸಬೇಕು ಇಲ್ಲಿ ನಾವು 50 ಮಿ ಉದ್ದವನ್ನು ಹೊಂದಿದ್ದರೆ ಅದನ್ನು ಗುರುತಿಸುತ್ತೇವೆ ನಾವು ab ಎಂದು ಕರೆಯೋಣ ಇನ್ನೂ ನಾವು ಅದನ್ನು ತಿರುಗಿಸಿದ್ದೇವೆ ನಾವು ಬೇರೆ ಯಾವುದೇ ಪ್ರತ್ಯಯಗಳನ್ನು ಬದಲಾಯಿಸದಿರುವ ಕಾರಣ ಮತ್ತು ಈ ಕೋನವು 45 ಡಿಗ್ರಿಗಳಷ್ಟು ಇರುತ್ತದೆ ಇದರರ್ಥ ಮುಂಭಾಗದ ನೋಟದಿಂದ ನೋಡುತ್ತಿದ್ದರೆ ಆಯತವು 45 ಡಿಗ್ರಿ ಇಳಿಜಾರಿನ ಕೋನವನ್ನು ಮಾಡುತ್ತಿದೆ ಈಗ ಈ ಸಾಲುಗಳನ್ನು ಕೆಳಕ್ಕೆ ಪ್ರಕ್ಷೇಪಿಸುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ಪ್ರಕ್ಷೇಪಣಗಳನ್ನು ವರ್ಗಾಯಿಸಲು ರೋಲರ್ ಸ್ಕೇಲ್ ಬಳಸಿ ಈಗ ಆಯತವು ಇದಾಗಿದೆ ಇದು ಪ್ರಕ್ಷೇಪಣಗಳನ್ನು ಹೊಂದಿದೆ ಮತ್ತು ಇದು ಇತರ ಪ್ರಕ್ಷೇಪಗಳು ಅದನ್ನು ದಪ್ಪ ರೇಖೆಯನ್ನು ಮಾಡುತ್ತೇವೆ ಆಯತವು 30 ಮಿ ಮತ್ತು 50 ಮಿ ತೆಗೆದುಕೊಂಡು ಅದನ್ನು ಸಮತಲ ಸಮತಲದಲ್ಲಿ ಸಣ್ಣ ಉದ್ದದಲ್ಲಿ ಇರಿಸಿ 45 ಡಿಗ್ರಿಗಳಷ್ಟು ತಿರುಗಿಸುತ್ತೇವೆ ನಾವು ಮೇಲ್ಭಾಗದ ನೋಟದಿಂದ ನೋಡುತ್ತಿದ್ದರೆ ಅದು ಒಂದು ಸಣ್ಣ ರೀತಿಯ ಆಯತದಂತೆ ಕಾಣುತ್ತದೆ ಆದ್ದರಿಂದ ಈ ಬಿಂದುವನ್ನು ಮೇಲ್ಭಾಗದ ನೋಟದಲ್ಲಿ a1 b1 c1 ಮತ್ತು d1 ಎಂದು ಕರೆಯುತ್ತೇವೆ ಈಗ ನಾವು ಮಾಡಬೇಕಾಗಿರುವುದು ಈ ಸಂಪೂರ್ಣ ವಸ್ತುವನ್ನು a1 ರ ಬಗ್ಗೆ ಅಥವಾ ಈ b1 c1 ಬಗ್ಗೆ ತಿರುಗಿಸುವುದು ಇದು ನಾವು ಮಾಡಲು ಬಯಸುವ ವಿಷಯ ಸಮತಲದ ಮೇಲ್ಮೈಗಳು 45 ಡಿಗ್ರಿಗಳನ್ನು ಎಚ್ P ಯೊಂದಿಗೆ ಓರೆಯಾಗಿಸಿದರೆ ಒಂದು ಸಣ್ಣ ಬದಿಗಳಿಗೆ 30 ಡಿಗ್ರಿಗಳನ್ನು ಮಾಡಲಿದೆ ಆದ್ದರಿಂದ ಇದು ಸಣ್ಣ ಬದಿಗಳು ಇದನ್ನು ಆ ದಿಕ್ಕಿನಲ್ಲಿ 30 ಡಿಗ್ರಿಗಳನ್ನಾಗಿ ಮಾಡಬೇಕು ಆದ್ದರಿಂದ ಆ ಉದ್ದವನ್ನು ವರ್ಗಾಯಿಸುತ್ತೇವೆ ಆದ್ದರಿಂದ ಇಲ್ಲಿ ಮೊದಲು ಡ್ರಾಯಿಂಗ್ ಹಾಳೆಯಲ್ಲಿ ಆಯತವು 30 ಡಿಗ್ರಿಗಳನ್ನು ಮಾಡಬೇಕಾಗಿದ್ದರೆ ಮೊದಲು ಈ ಬಿಂದುವನ್ನು ಗುರುತಿಸಿ ಅಲ್ಲಿ ನಾವು 30 ಡಿಗ್ರಿಗಳಷ್ಟು ಚಿಕ್ಕದಾಗಿದೆ ನಾವು ಈ ರೇಖೆಯನ್ನು ಸೇರಿಸುತ್ತೇವೆ ಇದು 30 ಡಿಗ್ರಿ ಕೋನ ಮತ್ತು ಈ ಬಿಂದುಗಳನ್ನು ಗುರುತಿಸಬೇಕು ಸುಮಾರು a1 ರಷ್ಟಿದ್ದರೆ ಅದನ್ನು ತಿರುಗಿಸುತ್ತಿದ್ದೇವೆ ಅದು ನಿಜವಾಗಿದ್ದರೆ ಸ್ವಾಭಾವಿಕವಾಗಿ ಪ್ರಕ್ಷೇಪಣಗಳು ಒಂದೇ ಆಗಿರುತ್ತದೆ ಇದರ ಬಗ್ಗೆ a1 b1 ತಿರುಗುತ್ತದೆ ಆದ್ದರಿಂದ ಅದನ್ನು a1 b1 ಉದ್ದವನ್ನು ವರ್ಗಾಯಿಸುತ್ತೇವೆ ಆದ್ದರಿಂದ ನಾವು ಸಾಕಷ್ಟು ಉದ್ದವನ್ನು ಹೊಂದಿಲ್ಲದಿದ್ದರೆ ಅದನ್ನು ಗುರುತಿಸಲು ಈ ಉದ್ದವನ್ನು ಹೆಚ್ಚಿಸಬಹುದು ಆದ್ದರಿಂದ ಪ್ರಕ್ಷೇಪಗಳಲ್ಲಿ ಈ ಲೋಕಸ್ ವನ್ನು ಹೊಂದೋಣ ಬಹುಶಃ a1 ಇಲ್ಲಿದೆ ಏಕೆಂದರೆ ಅದರ ಬಗ್ಗೆ ಅದನ್ನು 30 ಡಿಗ್ರಿಗಳಷ್ಟು ತಿರುಗಿಸಲಿದ್ದೇವೆ ಒಂದು ವೇಳೆ ಈ ರೇಖೆಯನ್ನು a1 ಅನ್ನು ಸೇರಿಸುವ ಸುತ್ತಲೂ 30 ಡಿಗ್ರಿಗಳನ್ನು ಗುರುತಿಸುತ್ತೇವೆ ಆದ್ದರಿಂದ ಅದು ಅಲ್ಲಿ ಛೇದಿಸುತ್ತದೆ ಅದರ ಮೇಲೆ a1 b1 ಅನ್ನು ವರ್ಗಾಯಿಸುತ್ತೇವೆ ಈ a1 ರ ಬಗ್ಗೆ ಅದನ್ನು ತಿರುಗಿಸುತ್ತಿದ್ದೇವೆ a1 ಅನ್ನು ಒಂದೇ ಆಗಿರುತ್ತದೆ ಆದ್ದರಿಂದ b1 ಇಲ್ಲಿರುತ್ತದೆ ನಾವು a1 ಮತ್ತು b1 ಅನ್ನು ಸೇರಿಸುವ ಅದಕ್ಕೆ ಲಂಬವಾಗಿ c1 ಮತ್ತು d1 ನಂತಹ ಇತರ ಬಿಂದುಗಳನ್ನು ನಿರ್ಮಿಸಬೇಕು ಅದನ್ನು ವಿಸ್ತರಿಸೋಣ ಅದೇ ರೀತಿ ಈ ರೇಖೆಯನ್ನು ವಿಸ್ತರಿಸುತ್ತೇವೆ ನಾವು ನೋಡಲಿರುವ ಅದೇ ಉದ್ದ ಮತ್ತು ಈ b1 c1 ಸಹ ಒಂದೇ ಉದ್ದವನ್ನು ನೋಡಲಿದ್ದೇವೆ ಆದ್ದರಿಂದ ಈ b1 c1 ಉದ್ದವನ್ನು ಇಲ್ಲಿ ವರ್ಗಾಯಿಸುತ್ತೇವೆ ಅಂತೆಯೇ ಆ ಉದ್ದವನ್ನು ವರ್ಗಾಯಿಸುತ್ತೇವೆ ಈಗ ನಾವು ಈ ರೇಖೆಗಳನ್ನು ಆ ಸಮತಲಕ್ಕೆ ಸೇರಿಸುತ್ತೇವೆ ಈಗ b1 a1 ಮೂಲಕ ಹಾದುಹೋಗುವ ಪ್ರಕ್ಷೇಪಣಗಳನ್ನು ರಚಿಸಬೇಕಾಗಿದೆ ನಾವು c1 ಎಂದು ಕರೆಯೋಣ ಅದು b' ಅಲ್ಲ ಅದು b1 a1 c1 ಮತ್ತು d1 ಆಗಿರುತ್ತದೆ ಪ್ರಕ್ಷೇಪಣಗಳನ್ನು a1 ಗೆ ರಚಿಸುತ್ತೇವೆ ಅಂತೆಯೇ c1 ಮತ್ತು d1 ಗೆ ಮತ್ತು ಇವುಗಳು b ಯೊಂದಿಗೆ b ಛೇದಕ ಬಿಂದುಗಳಾಗಿವೆ ಎಂದು ನಾವು ಗುರುತಿಸಬೇಕಾದರೆ b ಯೊಂದಿಗೆ b ಇಲ್ಲಿದೆ ಇದನ್ನು b' ಎಂದು ಕರೆಯೋಣ a ಯೊಂದಿಗೆ a ನಾವು ಇದನ್ನು ಗುರುತಿಸಬೇಕಾಗಿದೆ ಆದ್ದರಿಂದ ಇದು ನಮ್ಮಲ್ಲಿರುವ ಮೂಲ ರೇಖೆ a ರೇಖೆಯೊಂದಿಗೆ a ಅನ್ನು a ಎಂದು ಕರೆಯಲಾಗುತ್ತದೆ d ರೇಖೆಯೊಂದಿಗೆ d ಆದ್ದರಿಂದ ಇಲ್ಲಿ ಲೋಕಸ್ ರೇಖೆಯನ್ನು ನಿರ್ಮಿಸೋಣ d ರೇಖೆಯೊಂದಿಗೆ d ಅನ್ನು d ಎಂದು ಕರೆಯಲಾಗುತ್ತದೆ c ಯೊಂದಿಗೆ c ಅನ್ನು c ಎಂದು ಕರೆಯಲಾಗುತ್ತದೆ ಈ ರೇಖೆಗಳನ್ನು ಸೇರಿಸುವ ಈ ರೇಖೆಯನ್ನು ಸೇರುತ್ತಿದ್ದರೆ ಅದನ್ನು 30 ಡಿಗ್ರಿಗಳಷ್ಟು ತಿರುಗಿಸಿದಾಗ ಅದು ಆಯತವಾಗಿದ್ದರೂ ಮತ್ತು ಅದನ್ನು ನೋಡುವಾಗ ಆ ಕೋನವನ್ನು ಮೇಲ್ಭಾಗದ ನೋಟ ಮತ್ತು ಮುಂಭಾಗದ ನೋಟದಿಂದ ಬದಲಾಯಿಸಿದರೆ ಅದು ನಮಗೆ ಸಿಗುವ ಸಮಾನಾಂತರ ಚತುರ್ಭುಜದ ಹೆಸರಿನಂತೆ ಕಾಣುತ್ತದೆ ಆದ್ದರಿಂದ ವೀಕ್ಷಣೆಗಳು ಕೆಲವು ಅರ್ಥದಲ್ಲಿ ತಪ್ಪುದಾರಿಗೆಳೆಯುವಂತಿವೆ ಅದು ನಮಗೆ ವಸ್ತುವಿನ ಸಂಪೂರ್ಣ ನಿಜವಾದ ಆಕಾರವನ್ನು ನೀಡದಿರಬಹುದು ವಸ್ತುವನ್ನು ತಿರುಗಿಸಿದಾಗ ಎತ್ತಿದಾಗ ಮತ್ತು ಹೀಗೆ ನೀವು ಸಾಧಾರಣ ನೋಟ ಅಥವಾ ಪಾರ್ಶ್ವ ನೋಟವನ್ನು ನೋಡುತ್ತಿರುವಾಗ ಈ ಕೋನಗಳು ಮತ್ತು ನಿಜವಾದ ಉದ್ದಗಳು ಸ್ವಲ್ಪ ವಿರೂಪಗೊಳ್ಳುತ್ತವೆ ಆದ್ದರಿಂದ ಇದು ಒಂದು ಕಾರಣವಾಗಿದೆ ಈ ವಸ್ತುವಿನ ನಿಜವಾದ ಆಕಾರಗಳನ್ನು ಕಂಡುಹಿಡಿಯಲು ಪ್ರಕ್ಷೇಪಣಗಳು ಮತ್ತು ಡ್ರಾಯಿಂಗ್ ಕೋರ್ಸ್ ದೃಶ್ಯೀಕರಿಸಲು ಸಹಾಯ ಮಾಡುತ್ತದೆ ಆ ಅರ್ಥದಲ್ಲಿ ರಿವರ್ಸ್ ಇಂಜಿನಿಯರಿಂಗ್ ಈ ರೀತಿಯಲ್ಲಿ ಹೋಗುತ್ತದೆ ಆ ವಸ್ತುವನ್ನು ಹೊಂದಿದ್ದೀರಿ ಇದು ತಿರುಗುವಿಕೆಯ ಆಧಾರದ ಮೇಲೆ ಪಡೆಯುತ್ತಿರುವ ವಿಷಯ ಇದು ನಿಜವಾದ ಆಕಾರ ಮತ್ತು ನಿಜವಾದ ಉದ್ದಗಳನ್ನು ಪಡೆಯುವ ಸ್ಥಿತಿಯಲ್ಲಿರುತ್ತದೆ ಮತ್ತು ಈ ದೃಷ್ಟಿಕೋನಗಳು ಗ್ರಹಿಸುತ್ತಿದ್ದೇವೆ ಆ ವಸ್ತುವನ್ನು ಸರಿಯಾಗಿ ತಿರುಗಿಸುವ ಮೂಲಕ ಅದನ್ನು ಮೂಲ ವಿಷಯಕ್ಕೆ ತರುವ ಮೂಲಕ ಈ ಆಯತವನ್ನು ನೋಡುತ್ತೇವೆ ಸರಿ ಮುಂದಿನ ತರಗತಿಯಲ್ಲಿ ಈ ಸಮತಲಗಳ ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ